ಆದ್ದರಿಂದ ನಾವು ಈ ಎಫ್ಇ ಸೀಮಿತ ಅಂಶದ ಗಡಿ ಅವಿಭಾಜ್ಯ ವಿಧಾನಕ್ಕೆ ಹೋಗೋಣ ಆದ್ದರಿಂದ ಇದು ನಮ್ಮ 2 ಡಿ ವೆಕ್ಟರ್ ಎಫ್ಇಎಂ ಅನ್ನು ನಿಮ್ಮ ಸಾಮಾನ್ಯ ಎಫ್ಇಎಂ ಅಲ್ಲ 2 ಡಿ ವೆಕ್ಟರ್ ಎಫ್ಇಎಂ ಎಂದರೆ ಹಿಂದಿನ ಮಾಡ್ಯೂಲ್ನಲ್ಲಿ ಆವರಿಸಲ್ಪಟ್ಟಿದೆ ಮತ್ತು ನಿಮಗೆ ತಿಳಿದಿರುವಂತೆ ನಿಮ್ಮ ಎಫ್ಇಎಂ ವಿಧಾನದಲ್ಲಿ ಮೂಲತಃ ನಾಲ್ಕು ಹಂತಗಳಿವೆ ಆದ್ದರಿಂದ ಇಲ್ಲಿ ಸಾಕಷ್ಟು ಸಮೀಕರಣಗಳಿವೆ ಒಂದೊಂದಾಗಿ ಹೋಗಿ ನೋಡೋಣ ಮೊದಲ ಸಮೀಕರಣ ಯಾವುದು ಅಥವಾ ಅದು ಎಲ್ಲಿಂದ ಬರುತ್ತಿದೆ ಮ್ಯಾಕ್ಸ್ವೆಲ್ನ ಸಮೀಕರಣ ಆದ್ದರಿಂದ ನೀವು ಎರಡು ಸಮೀಕರಣಗಳನ್ನು ಹೊಂದಿದ್ದೀರಿ ನಿಮ್ಮ 1 ϵr ಅನ್ನು ಒಂದು ಬದಿಯಲ್ಲಿ ಸರಿಸಿ ಮತ್ತು ಸುರುಳಿಯನ್ನು ತೆಗೆದುಕೊಳ್ಳಿ ಆದ್ದರಿಂದ ನೀವು E ಯ ಸುರುಳಿಯನ್ನು H ನಿಂದ ಬದಲಾಯಿಸಬಹುದು ಆ ಎಲ್ಲಾ ಸ್ಥಿರಾಂಕಗಳು k02μr⃗H ಆಗುತ್ತವೆ ನಾನು ಜಾಗವನ್ನು ಅವಲಂಬಿಸಿಲ್ಲ ಆದರೆ ಎಲ್ಲವೂ ಮುಕ್ತ ಜಾಗದ ಕ್ರಿಯೆ ಎಪ್ಸೈಲನ್ r ಎಂಬುದು ಮುಕ್ತ ಜಾಗದ ಕಾರ್ಯ H ಎಂಬುದು ಮುಕ್ತ ಜಾಗದ ಕಾರ್ಯ μr ಸಹ ಮುಕ್ತ ಜಾಗದ ಕಾರ್ಯ ಆಗಿರಬಹುದು ನಾವು ಅದನ್ನು ಪರಿಗಣಿಸುವುದಿಲ್ಲ ಮತ್ತು H ಸಹಜವಾಗಿ ಬಾಹ್ಯಾಕಾಶದ ಕಾರ್ಯ ಆದ್ದರಿಂದ ಈ ಸಂಪೂರ್ಣ ಎಡಗೈ ಭಾಗ ನಾನು ಇದನ್ನು ಈ ⃗F H r ಎಂದು ಕರೆಯುತ್ತಿದ್ದೇನೆ ಕಂಪ್ಯೂಟೇಶನಲ್ ಡೊಮೇನ್ನ ಪ್ರತಿಯೊಂದು ಹಂತದಲ್ಲೂ ನಿಖರವಾಗಿ ತೃಪ್ತಿ ಹೊಂದಲು ಬಯಸುತ್ತೇನೆ ಆದರೆ ಖಂಡಿತ ಅದು ಸಾಧ್ಯವಿಲ್ಲ ಆದ್ದರಿಂದ ನಾನು ತೂಕದ ಉಳಿದ ವಿಧಾನವನ್ನು ಮಾಡುತ್ತೇನೆ ಕೆಲವು ಪರೀಕ್ಷಾ ಕಾರ್ಯವನ್ನು ತೆಗೆದುಕೊಳ್ಳಿ ಮತ್ತು ಈ ಉಳಿದಿರುವ ಸರಾಸರಿ ಎಂದರೆ ಈ ಕ್ರಿಯಾತ್ಮಕತೆಯೊಂದಿಗೆ ಪರೀಕ್ಷಿಸುವ ಕಾರ್ಯ ಈ ಸರಾಸರಿ 0 ಆಗಿರಬೇಕು ನಾನು ಟಿಎಂ ಅನ್ನು ಡೆಲ್ಟಾ ಕಾರ್ಯವೆಂದು ಹೇಳಿದರೆ ಮೊದಲ ಸಮೀಕರಣವನ್ನು ಸರಳವಾಗಿ ಪಡೆಯಲಾಗುತ್ತದೆ ಅದು ತುಂಬಾ ಕಠಿಣವಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನಾವು ಅದನ್ನು ಸೀಮಿತ ಕ್ರಿಯೆಯನ್ನಾಗಿ ಮಾಡೋಣ ಬಲವನ್ನು ಬೆಂಬಲಿಸಿ ಮತ್ತು ನಮ್ಮ ಹಿಂದಿನ ಟಿಎಮ್ಗಾಗಿ ನಾವು ಯಾವ ರೀತಿಯ ಕಾರ್ಯವನ್ನು ಆರಿಸಿದ್ದೇವೆ ಎಂಬುದನ್ನು ನಾವು ನೋಡಿದ್ದೇವೆ ಅವುಗಳು ಈ ವೆಕ್ಟರ್ ಕ್ಷೇತ್ರಗಳಾಗಿವೆ ವೆಕ್ಟರ್ ಕ್ಷೇತ್ರಗ ಸ್ಥಿರವಾದ ಸ್ಪರ್ಶಕ ಘಟಕವನ್ನು ಹೊಂದಿತ್ತು ಅವುಗಳು ನಮ್ಮ ಉತ್ತಮ ಆಧಾರ ಕಾರ್ಯವಾಗಿದ್ದು ಇದನ್ನು ಲಾಗ್ರೇಂಜ್ ಬಹುಪದಗಳಿಂದ ಪಡೆಯಲಾಗಿದೆ ಆದ್ದರಿಂದ ಇದನ್ನು ನಾವು ನೆನಪಿಸಿಕೊಳ್ಳುತ್ತೇವೆ ಇದು ಹಂತ 1 ಹಂತ 2 ಕ್ಕೆ ನಂತರ ನಾವು ಇದನ್ನು ಪ್ಲಗ್ ಮಾಡುತ್ತೇವೆ ಸ್ವಲ್ಪ ವೆಕ್ಟರ್ ಕಲನಶಾಸ್ತ್ರವನ್ನು ಮತ್ತೆ ಬಳಸಿ ಇದು ಕೇವಲ ಪರಿಷ್ಕರಣಯಾಗಿರುತ್ತದೆ ಈ ಸಮೀಕರಣವನ್ನು ಅಂತಿಮಗೊಳಿಸಿ ನಾವು ಅದನ್ನು ದೊಡ್ಡದಾಗಿ ಕಾಣುತ್ತದೆ ಆದರೆ ಇದು ಎಫ್ಇಎಂನ ದುರ್ಬಲ ರೂಪ ಎಂದು ನಾವು ಕರೆಯುತ್ತೇವೆ ಆದ್ದರಿಂದ ಇಲ್ಲಿ ಯಾವುದೇ ಅಂದಾಜುಗಳನ್ನು ಮಾಡಲಾಗಿಲ್ಲ ಯಾವುದೇ ಗಡಿ ಸ್ಥಿತಿಯನ್ನು ಅನ್ವಯಿಸಲಾಗಿಲ್ಲ ಆದ್ದರಿಂದ ನೀವು ಎಡಭಾಗಯನ್ನು ಸಂಪೂರ್ಣವಾಗಿ ಗಡಿಯ ಮೇಲೆ ಹೊಂದಿದ್ದೀರಿ ಆದ್ದರಿಂದ ಇದು ನಿಮ್ಮ ಕಂಪ್ಯೂಟೇಶನಲ್ ಡೊಮೇನ್ ಕ್ಯಾಪಿಟಲ್ ಒಮೆಗಾ ಮತ್ತು ಗಡಿ ಗಾಮಾ ಆಗಿದೆ ಆದ್ದರಿಂದ ಅದು ಅಲ್ಲಿ ನಿಮ್ಮ ಕ್ಯಾಪಿಟಲ್ ಒಮೆಗಾ ಮತ್ತು ಗಾಮಾ ಕಾರ್ಯರೂಪಕ್ಕೆ ಬರುತ್ತವೆ ಆದ್ದರಿಂದ ಇದು ನಿಖರವಾಗಿ ಯಾವುದೇ ಗಡಿ ಪರಿಸ್ಥಿತಿಗಳು ಇಲ್ಲ ನಂತರ ನಾವು ನಿರ್ಗಮನದ ಹಂತ ಎಂದು ಹೇಳಿದ್ದೇವೆ ಇಲ್ಲಿಯೇ ನಾವು ನಿರ್ಗಮನ ಮಾಡುತ್ತೇವೆ ಆದರೆ ಈ ಹಿಂದೆ ನಾವು ಹೀರಿಕೊಳ್ಳುವ ಗಡಿ ಸ್ಥಿತಿಯನ್ನು ಅನ್ವಯಿಸಲು ನಾವು ಏನು ಮಾಡಿದ್ದೇವೆ ನಾವು ಅದನ್ನು ಪಡೆದದು ಸಮತಲ ತರಂಗಕ್ಕಾಗಿ ಅದು ನಿಖರವಾಗಿ −jk k × sHs ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಯಾವುದೇ ದಿಕ್ಕಿನಲ್ಲಿ ಸಾಗುವ ಸಮತಲ ತರಂಗಕ್ಕೆ ಇದು ನಿಜ ಗಡಿರೇಖೆಯನ್ನು ನಾವು n ದಿಕ್ಕಿನಲ್ಲಿ ಜಾರಿಗೊಳಿಸಲಿದ್ದೇವೆ ಆದ್ದರಿಂದ n ಹೊರಗಿನದು ಆದ್ದರಿಂದ k n ಈ ಸಂಬಂಧವು ಯಾವುದೇ ಸಮತಲಕ್ಕೆ ನಿಜವಾಗಿದ್ದರೂ ಆದರೆ ಸಾಮಾನ್ಯವಾಗಿ ಅಲೆಗಳು ಗಡಿಗೆ ಹೊಡೆಯುತ್ತಿರುವಾಗ ಎನ್ ಉದ್ದಕ್ಕೂ ಹೋಗುವುದಿಲ್ಲ ಅದು ಎಲ್ಲಾ ದಿಕ್ಕಿನಲ್ಲಿರುತ್ತದೆ ಅದಕ್ಕಾಗಿಯೇ ಅಂದಾಜು ಮಾಡಿ ಈ ಸ್ಥಿತಿಯು ಕೇವಲ ಅನ್ವಯಿಸುತ್ತದೆ ಎಂದು ನಾವು ಹೇಳುತ್ತೇವೆ ಚದುರಿದ ಕ್ಷೇತ್ರವು ಒಟ್ಟು ಕ್ಷೇತ್ರವಲ್ಲ ಅದಕ್ಕಾಗಿಯೇ ನಾನು ಇದನ್ನು Hs ಎಂದು ಬರೆಯುತ್ತಿದ್ದೇನೆ ಆದ್ದರಿಂದ ಬಲಭಾಗದ ಸಮೀಕರಣದಲ್ಲಿ ನಾನು ಏನು ಮಾಡಬೇಕೆಂದರೆ H H¿ Hs ಬರೆಯುತ್ತೇನೆ ಅದು ನನಗೆ ಶೂನ್ಯೇತರ ಬಲಭಾಗ ನೀಡುತ್ತದೆ ಉಳಿದಂತೆ ಎಲ್ಲವೂ ಎಫ್ಇಎಂ ಘಟಕದಲ್ಲಿ ನಾವು ಈಗಾಗಲೇ ನೋಡಿದಂತೆ ಆಗಿದೆ ಆದ್ದರಿಂದ ಈಗ ನೋಡೋಣ ಆದ್ದರಿಂದ ವಸ್ತುವನ್ನು ಇಲ್ಲಿ ಹೊಂದಿರುವಾಗ ನಾನು ಸ್ವಲ್ಪ ಗಾಳಿಯನ್ನು ಹೊಂದಿರಬೇಕು ಹಾಗಾದರೆ ಈ ಸಮಸ್ಯೆಯಲ್ಲಿ ಎಷ್ಟು ಅಪರಿಚಿತಗಳು ಇವೆ ಅನೇಕ ತ್ರಿಕೋನಗಳಂತೆ ನಾನು ಅನೇಕ ಅಂಶಗಳನ್ನು ಅರ್ಥೈಸಬಹುದೇ ಅನೇಕ ಅಂಚುಗಳು ಡೊಮೇನ್ನ ತ್ರಿಕೋನೀಕರಣದಲ್ಲಿ ಅನೇಕ ಅಂಚುಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಅಜ್ಞಾತ ಕ್ಷೇತ್ರಗಳನ್ನು ನೀವು ಹೇಗೆ ವ್ಯಕ್ತಪಡಿಸಿದ್ದೀರಿ ಎಂಬುದನ್ನು ನೀವು ನೆನಪಿಸಿಕೊಂಡರೆ ನಾನು ಇದನ್ನು ಹೀಗೆ ಬರೆದಿದ್ದೇನೆ H ui⃗Ti i 1 ರಿಂದ 3ರವರೆಗೆ ಮತ್ತು T i ನನಗೆ ತಿಳಿದಿರುವ ವೆಕ್ಟರ್ ಕ್ಷೇತ್ರ ಯು ತಿಳಿಯದ ಅಪರಿಚಿತಗಳು ಈ ಟಿ ಗಳು ಮೊದಲ ಆದೇಶ ವಿಟ್ನಿ ಅಂಶಗಳಾಗಿವೆ ಇವುಗಳು ಏಕಾಂಶ ಪ್ರಮಾಣ ಹೊಂದಿವೆ ಮತ್ತು ಆಯಾ ಅಂಚುಗಳ ಉದ್ದಕ್ಕೂ ಏಕಾಂಶ ಸ್ಪರ್ಶಕ ಘಟಕ ಹೊಂದಿವೆ ಆದ್ದರಿಂದ ನಾನು ಅದನ್ನು ಅಜ್ಞಾತ ಯುಐ ನಿಂದ ಗುಣಿಸುತ್ತೇನೆ ಇದು ಸ್ಪರ್ಶಕ ಕ್ಷೇತ್ರದ ಪ್ರಮಾಣ ಎಷ್ಟು ಎಂದು ನನಗೆ ಹೇಳುತ್ತದೆ ಇಲ್ಲಿಯವರೆಗೆ ನಾನು ಈ ಪರಿಮಾಣವನ್ನು ಅವಿಭಾಜ್ಯ ಎಂದು ಕರೆಯುವುದಿಲ್ಲ ಏಕೆಂದರೆ ಇಲ್ಲಿ ಯಾವುದೇ ಸಮಗ್ರ ಸಮೀಕರಣವಿಲ್ಲ ಆದರೆ ಇದು ಪರಿಮಾಣ ವಿವೇಚನೆಯಾಗಿದೆ ಅಂದರೆ ಹಂತ 1 ರಿಂದ 4 ರವರೆಗೆ ಎಬಿಸಯೊಂದಿಗಿನ ಸಾಮಾನ್ಯ ಎಫ್ಇಎಂ ಆದ್ದರಿಂದ ನಾವು ಏನು ಮಾಡುತ್ತೇವೆ 4 ನೇ ಹಂತಕ್ಕೆ ಹೋಗುವುದಿಲ್ಲ ನಾವು 3 ನೇ ಹಂತದಲ್ಲಿ ನಿಲ್ಲುತ್ತೇವೆ ಮತ್ತು ನಾವು ಅದನ್ನು ಹೇಗೆ ಗಡಿ ಅವಿಭಾಜ್ಯದೊಂದಿಗೆ ಸೇರಿಸಬಹುದೆಂದು ನೋಡುತ್ತೇವೆ ಈಗ ಅಂಚುಗಳ ಸಂಖ್ಯೆ ಸರಿಯಾಗಿದ್ದರೆ ಮೂಲತಃ ಅಪರಿಚಿತಗಳ ಸಂಖ್ಯೆ ಅಂಚುಗಳಿಗೆ ಸಮ ಆದ್ದರಿಂದ ನಾನು ಇದನ್ನು ಎರಡು ವಿಭಿನ್ನ ಘಟಕಗಳಾಗಿ ವಿಭಜಿಸಲಿದ್ದೇನೆ ಒಂದು ಆಂತರಿಕ ಅಂಚುಗಳ ಸಂಖ್ಯೆ ಮತ್ತೊಂದು ಗಡಿ ಅಂಚುಗಳ ಸಂಖ್ಯೆ ಆದ್ದರಿಂದ ಆಂತರಿಕ ಅಂಚುಗಳನ್ನು ಎನ್ ಎಂದು ಮತ್ತು ಗಡಿ ಅಂಚುಗಳ ಸಂಖ್ಯೆ ಎಂ ಎಂದು ಹೇಳಲಿದ್ದೇನೆ ಆದ್ದರಿಂದ ನನ್ನ ವಿರಳ ವ್ಯವಸ್ಥೆಯಲ್ಲಿ ನನ್ನ ಸಮೀಕರಣಗಳ ಗಾತ್ರಎಷ್ಟು ಎ ಎಕ್ಸ್ ಬಿ ಇಲ್ಲಿ ಎ ಗಾತ್ರ ಎಷ್ಟು ನಾನು ರೂಪಿಸಿದಾಗ ಇವೆಲ್ಲವನ್ನೂ ಬಳಸಿಕೊಂಡು ಸಮೀಕರಣಗಳ ವ್ಯವಸ್ಥೆಯನ್ನು ಜೋಡಿಸಿದಾಗ ನನ್ನ ಸಮೀಕರಣಗಳ ವ್ಯವಸ್ಥೆಯ ಗಾತ್ರಎಷ್ಟು ಸಮಯ ನೋಡಿ 0800 n m × n m ಮ್ಯಾಟ್ರಿಕ್ಸ್ ಗಾತ್ರ ಸರಿ ಆದ್ದರಿಂದ ಇದು ನಿಮ್ಮ ಎಫ್ಇಎಂ ಪರಿಷ್ಕರಣೆಗೆ ಸಂಬಂಧಿಸಿದೆ ಈಗ ಎರಡನೆಯ ಭಾಗವೆಂದರೆ ಸೀಮಿತ ಅಂಶ ಮತ್ತು ಗಡಿ ಅವಿಭಾಜ್ಯ ನೋಡುವುದು ಆದ್ದರಿಂದ ಮುಂದೆ ನಾವು ಗಡಿ ಅವಿಭಾಜ್ಯ ಭಾಗವನ್ನು ಸರಿಪಡಿಸುವುದು ಹೇಗೆ ಎಂದು ನೋಡೋಣ ಇದು ನೀವು ಈಗಾಗಲೇ ನೋಡಿದ ವಿಷಯ ಕೇವಲ ಪರಿಷ್ಕರಣೆ ಈ ಎರಡು ಸಮೀಕರಣಗಳು ನೀವು ಇಲ್ಲಿ ನೋಡುತ್ತೀರಿ ಅವು ನಿಮ್ಮ ಪರಿಚಿತ ಅಳಿವಿನ ಪ್ರಮೇಯ ಆದ್ದರಿಂದ ಏನು ಸಮಸ್ಯೆ ಇತ್ತು ನಾವು ವಿ 2 ಎಂದು ಹೊಂದಿದ್ದೇವೆ ಮತ್ತು ಇದು ನನ್ನ ವಿ 1 ಆಗಿದ್ದು ಅದು ಕೆಲವು ಜಿ 1 ಗ್ರೀನ್ನ ಕಾರ್ಯವನ್ನು ಮತ್ತು ಜಿ 2 ಗ್ರೀನ್ನ ಕಾರ್ಯವನ್ನು ಹೊಂದಿದೆ ಪ್ರಸ್ತುತ ಅತ್ಯಾಕರ್ಷಕ ಮೂಲವು ಸಂಪುಟ 1 ರಲ್ಲಿತ್ತು ಅದಕ್ಕಾಗಿಯೇ ಅಲ್ಲಿ ಒಂದು ಘಟಿಸಿದ ಕ್ಷೇತ್ರದ ಪದವಿತ್ತು ಆದರೆ ಇಲ್ಲಿ ಇಲ್ಲ ಆದ್ದರಿಂದ ಇದು ನಿಮಗೆ ಕೇವಲ ಒಂದು ಪರಿಷ್ಕರಣೆಯಾಗಿದೆ ಆದ್ದರಿಂದ ಇಲ್ಲಿ ಮತ್ತೆ ಅಸ್ಥಿರಗಳು ಯಾವುವು ಇದು ಟಿಎಂ ಧ್ರುವೀಕರಣ ಆದ್ದರಿಂದ TM ಎಂಬುದು Hx Hy Ez ಸರಿ ಇವು ನನ್ನ TM ಆದ್ದರಿಂದ ಇಜೆಡ್ ಸ್ಕೇಲಾರ್ ಆದ್ದರಿಂದ ನಿಮ್ಮ ಇಜೆಡ್ ಇಲ್ಲೆಲ್ಲಾ ಕಾಣಿಸಿಕೊಳ್ಳುತ್ತಿದೆ ಈ ಗಡಿ ಅವಿಭಾಜ್ಯ ಸಮೀಕರಣಗಳನ್ನು ಬಳಸಿಕೊಂಡು ತಿಳಿದದ್ದು ಎಂದರೆ ಜಿ 1 ಉತ್ತಮವಾಗಿದೆ ಏಕೆಂದರೆ ಅದರ ಮುಕ್ತ ಸ್ಥಳದಲ್ಲಿದೆ ಆದರೆ ಸವಾಲಾಗಿರುವುದು ಜಿ ೨ ಇದು ಸಮಸ್ಯಾತ್ಮಕವಾಗಿದೆ ಆದ್ದರಿಂದ ನಾವು ಸಮೀಕರಣ 6 ಅನ್ನು ಬಳಸುವುದಿಲ್ಲ ಈ ಕ್ಷಣಕ್ಕೆ 6ನೇ ಸಮೀಕರಣವನ್ನು ನಿರ್ಲಕ್ಷಿಸೋಣ ಏಕೆಂದರೆ ಅದನ್ನು ಬಳಸುವುದು ಪ್ರಾಯೋಗಿಕವಲ್ಲ ಆದ್ದರಿಂದ ಈಗ ನಾವು 5 ರ ಸಮೀಕರಣದತ್ತ ಗಮನ ಹರಿಸೋಣ 5 ಅಥವಾ 6 ಸಮೀಕರಣವನ್ನು ಲೆಕ್ಕಿಸದೆ ನೀವು ಒಂದನ್ನು ಗಮನಿಸಿದರೆ ಮೇಲ್ಮೈ ಅವಿಭಾಜ್ಯದ ಮಾಡ್ಯೂಲ್ನಲ್ಲಿ ನಾವು ಮಾಡಿದ ಇತರ ಲೆಕ್ಕಾಚಾರವೆಂದರೆ ಇದು ∇Ez n ಅದು ಕೆಲವು ಸ್ಥಿರಾಂಕಗಳೊಂದಿಗೆ ಸ್ಪರ್ಶಕ H ಕ್ಷೇತ್ರಕ್ಕೆ ಅನುಪಾತದಲ್ಲಿತ್ತು ಅದು ಇಲ್ಲಿಯೇ ಸ್ಥಿರವಾಗಿತ್ತು ಆದ್ದರಿಂದ ಅಸ್ಥಿರಗಳು ಸ್ಕೇಲರ್ಗಳಾಗಿರುವುದರಿಂದ ಈ ಸಮಸ್ಯೆಯನ್ನು ಬರೆಯಲಾಗಿದೆ ಕ್ಷಮಿಸಿ ಇದು ಕೇವಲ ಇಜೆಡ್ ಆಗಿದೆ ಇವು ಅಸ್ಥಿರ ನಾನು ಇದನ್ನು ⃗H ಟ್ಯಾನ್ ಮತ್ತು ಇಜ್ ಎಂದು ಬದಲಾಯಿಸಬಹುದು ಉದಾಹರಣೆಗೆ ಸಮೀಕರಣ 5 ಅನ್ನು ತೆಗೆದುಕೊಳ್ಳಿ ನಾನು ಮಾಡುವ ಮೊದಲ ವಿಧಾನ ಯಾವುದು ಈ ಸಮೀಕರಣವನ್ನು ಪರಿಹರಿಸುವುದೇ ನನ್ನ ಅಸ್ಥಿರ Ez ಮತ್ತು ⃗H ಗೆ ನಾನು ಯಾವ ಆಧಾರವನ್ನು ಆರಿಸಿಕೊಳ್ಳುತ್ತೇನೆ ನಾವು ಅದನ್ನು ಪರಿಹರಿಸಿದಾಗ ಏನು ಮಾಡಿದ್ದೇವೆ ನಾಡಿ ಆಧಾರ ವಿದ್ಯಾರ್ಥಿ ನಿಖರವಾಗಿ ಹೌದು ಅದು ಒಳ್ಳೆಯದು ನೀವು ಇಲ್ಲಿ ನಾಡಿಮಿಡಿತವನ್ನು ಆಧಾರವಾಗಿ ಬಳಸಿದರೆ ನಾವು ಅದನ್ನು ವೀಕ್ಷಿಸುತ್ತೇವೆ ನಂತರ ನನ್ನ ಇಜೆಡ್ ಮತ್ತು ⃗ ಹೆಚ್ ಟ್ಯಾನ್ ಇವೆರಡನ್ನೂ ಪ್ರತಿ ವಿವೇಚನೆಯಲ್ಲಿ ನಾಡಿ ಆಧಾರದ ಮೇಲೆ ವಿಸ್ತರಿಸುತ್ತಿದ್ದೇವೆ ಗಡಿಯ ಉದ್ದಕ್ಕೂ ಇದು ಸ್ಥಿರವಾಗಿರುತ್ತದೆ ಮತ್ತು ಕೆಲವು ಗುಣಾಂಕದೊಂದಿಗೆ ನಾನು ನಿರ್ಧರಿಸುತ್ತೇನೆ ಎಲ್ಲೆಡೆಯೂ ಶೂನ್ಯವಾಗಿರುತ್ತದೆ ಅದು ಆಧಾರವಾಗಿದೆ ನೀವು ಎಫ್ಇಎಂ ಆಧಾರಿತ ಕಾರ್ಯಗಳನ್ನು ನೋಡಿದರೆ ಅವುಗಳಲ್ಲಿ ಕೇವಲ ಒಂದು ಗಡಿ ಅಂಚುಗಳನ್ನು ನೋಡಿ ಅದು ಅದು ಗಡಿಗಳಲ್ಲಿ ಸ್ಥಿರವಾದ Ui ಅನ್ನು ಹೊಂದಿದೆ ಮತ್ತು ಉಳಿದೆಲ್ಲೆಡೆ 0 ಆದ್ದರಿಂದ ಆ ಹೋಲಿಕೆಯನ್ನು ನಾವು ಸರಿಯಾಗಿ ಬಳಸಿಕೊಳ್ಳುತ್ತೇವೆ ಈ ಹೀರಿಕೊಳ್ಳುವ ಗಡಿ ಸ್ಥಿತಿಯನ್ನು ತೊಡೆದುಹಾಕುವುದು ಈಗ ಪ್ರಮುಖ ಭಾಗವಾಗಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಹಂತ 3 ನಾವು ಇಲ್ಲಿ ರೇಖೆಯನ್ನು ಬಿಡಿಸುತ್ತೇವೆ ನಾವು ಯಾವ ಪದ ವ್ಯವಹರಿಸಬೇಕು ನಾವು ಈ ಪದವನ್ನು ವ್ಯವಹರಿಸಬೇಕು ಈ ಸಮೀಕರಣ ಗಮನಿಸಿ H ಅನ್ನು ಮಾತ್ರ ಒಳಗೊಂಡಿರುತ್ತದೆ ಇಲ್ಲಿ ಯಾವುದೇ ಇ ಇಲ್ಲ ಆದರೆ ನಾನು ಅದನ್ನು ಗಡಿಯ ಅವಿಭಾಜ್ಯ ಸಮೀಕರಣಗಳೊಂದಿಗೆ ಲಿಂಕ್ ಮಾಡಲು ಬಯಸಿದರೆ ಹೇಗಾದರೂ ನಾನು ಇ ಪಡೆಯಬೇಕು ಆದ್ದರಿಂದ ನಿಮ್ಮ ಊಹೆ ಏನು ಇಲ್ಲಿ ಏನು ಮಾಡಬೇಕು ನಾನು ಹೇಗಾದರೂ ಬಲಭಾಗದಿಂದ ವಿದ್ಯುತ್ ಕ್ಷೇತ್ರವನ್ನು ಪಡೆಯಬಹುದೇ H ನ ಕರ್ಲ್ ನಿಮಗೆ ಏನು ನೆನಪಿಸುತ್ತದೆ ವಿದ್ಯುತ್ ಕ್ಷೇತ್ರವೇ ಸರಿ ಆದ್ದರಿಂದ ನಾನು ಏನು ಮಾಡಬಹುದು ಇದು ⃗T × 1 ϵ r ∇ × ⃗H N ಸರಿ ಅದು ಅಂದಾಜೇ ಅಥವಾ ನಿಖರವೇ ಇಲ್ಲಿಯವರೆಗೆ ಯಾವುದೇ ಸಮಸ್ಯೆಗಳಿಲ್ಲ ಆದ್ದರಿಂದ ನಾನು ಈ jωϵ0⃗T × E z z N ಅನ್ನು ತೆಗೆದುಕೊಳ್ಳಬಹುದು ನಾವು ಇಲ್ಲಿ ಒಂದು ಸ್ಯಾಂಪಲ್ ಕೇಸ್ ತೆಗೆದುಕೊಳ್ಳೋಣ ಇದು ನನ್ನ ನನ್ನ ವಸ್ತು ಎನ್ ಅದರ ಗಡಿ ಮತ್ತು ನಾನು ಅದರ ಮೇಲೆ ಒಂದು ತ್ರಿಕೋನವನ್ನು ನೋಡುತ್ತಿದ್ದೇನೆ ಅದು ತುಂಬಾ ಓರೆಯಾಗಿರಬಹುದು ನೀವು ಅದನ್ನು ಸ್ವಲ್ಪ ಉತ್ತಮಗೊಳಿಸಬಹುದು ಇದು ತ್ರಿಕೋನ ಗಡಿ ಮತ್ತು ನನ್ನ ಟಿ ಟೋಪಿ ನನ್ನ ಸ್ಪರ್ಶಕ ವೆಕ್ಟರ್ ಎಂದು ಹೇಳೋಣ ಅದು ಗಡಿಯ ಉದ್ದಕ್ಕೂ ಹೋಗುತ್ತದೆ ಮತ್ತು ನನ್ನ z ಯಾವ ಮಾರ್ಗವಾಗಿದೆ ಈಗ ಮಂಡಳಿಯಿಂದ ಹೊರಬರುತ್ತಿದೆ ಮತ್ತು ನೆನಪಿಡಿ ಈ ಪದವು ಗಡಿಯಲ್ಲಿ ಮಾತ್ರ ಕಾಣಿಸಿಕೊಳ್ಳುವುದರಿಂದ ನಾನು ಅದರ ಒಳಭಾಗದ ಬಗ್ಗೆ ಯೋಚಿಸಬೇಕಾಗಿಲ್ಲ ಆದ್ದರಿಂದ ಗಡಿಯಲ್ಲಿ ಟಿ ಯ ಮೌಲ್ಯ ಏನು ಇದು ಸರಳವಾದ ಪ್ರಶ್ನೆಯಾಗಿದೆ ಗಡಿಯಲ್ಲಿರುವ ಕ್ಯಾಪಿಟಲ್ ಟಿ ಮೌಲ್ಯ ಎಷ್ಟು ಹೌದು ಇದು ಒಂದು ಟ್ರಿಕ್ ಪ್ರಶ್ನೆ 1 ವ್ಯಾಖ್ಯಾನದಿಂದ ನಾನು ಅದನ್ನು ಹೇಗೆ ನಿರ್ಮಿಸಿದೆ ಈ ಟಿ ಅದರ ಗಡಿಯುದ್ದಕ್ಕೂ 1 ಅಥವಾ ಮೈನಸ್ 1 ಎಂಬುದು ಗಡಿಯ ದೃಷ್ಟಿಕೋನ ಮತ್ತು ಟಿ ಬಲದ ಆಯ್ಕೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇಲ್ಲಿ ಏನು ಸಂಭವಿಸುತ್ತದೆ ಎಂದು ಯೋಚಿಸುತ್ತೀರಿ ಈ ಅಭಿವ್ಯಕ್ತಿ ಸರಳೀಕರಿಸಲು ಸಾಧ್ಯವೇ ನನಗೆ t ದಿಕ್ಕಿನಲ್ಲಿ ಏಕ ಪ್ರಮಾಣದ ವೆಕ್ಟರ್ ಇದೆ ಆದ್ದರಿಂದ t × z ಪದ ನಿಯಮವು ನಿಮಗೆ n ನೀಡುತ್ತದೆ ಆದ್ದರಿಂದ ಇದು ನಿಜವಾಗಿಯೂ ನಿಮಗೆ ± jω0Ez ಅನ್ನು ನೀಡಲಿದೆ ನಾವು ಇದರ ಪರಿಕಲ್ಪನಾ ಭಾಗದೊಂದಿಗೆ ಬಹುತೇಕ ಮಾಡಿ ಮುಗಿಸಿದ್ದೇವೆ ನಾನು ಮಾಡಿದ್ದು ನನ್ನ ಮೂಲ ಸಮೀಕರಣ 3 ಎರಡೂ ಬದಿಗಳಲ್ಲಿ ಎಚ್ ಇತ್ತು ನಾನು ಇಲ್ಲಿ H ನ ಸುರುಳಿಯು ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಎಂದು ಗುರುತಿಸಲು ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಬಳಸುತ್ತೇನೆ ಆದ್ದರಿಂದ ಅದರ ಬದಲಿಗೆ ಈ ವಿದ್ಯುತ್ ಕ್ಷೇತ್ರವನ್ನು ಬಳಸುತ್ತೇನೆ ಮತ್ತು ಈ ಇಡೀ ವಿಷಯವು ಕೇವಲ ± jω0Ez ಗೆ ಮೌಲ್ಯಮಾಪನ ಮಾಡಲಿದೆ ಎಂಬುದನ್ನು ಅರಿತುಕೊಳ್ಳಿ ಹೇಗೆ ಮೈನಸ್ ಚಿಹ್ನೆ ಬರಲಿದೇ ಟಿ ಟಿ ಕ್ಯಾಪ್ ನ ಉದ್ದಕ್ಕೂ ಸೂಚಿಸುತ್ತಿದ್ದರೆ ಸರಿ ಅದು ಅವಲಂಬಿಸಿರುವುದು ಏನನ್ನು ಟಿ ದಿಕ್ಕನ್ನು ಯಾವುದು ನಿರ್ಧರಿಸುತ್ತದೆ ನೋಡ್ ಸಮಾವೇಶವು ಕ್ಯಾಡ್ ಸಾಫ್ಟ್ವೇರ್ನಿಂದ ಮಾಡಲ್ಪಟ್ಟದ್ದಾಗಿದೆ ಇದು ನೋಡ್ಗಳ ಸಂಖ್ಯೆಯನ್ನು ಸರಿಯಾಗಿ ಮಾಡುತ್ತದೆ ಆದ್ದರಿಂದ ಕೆಲವೊಮ್ಮೆ ಈ ರೀತಿ ಇರಬಹುದು ಇದು ಕೆಲವೊಮ್ಮೆ ಆ ರೀತಿ ಇರಬಹುದು ನನ್ನ ಪದವನ್ನು ನಾನು ಪಡೆಯುತ್ತೇನೆ ಈಗ ನಾನು ಈ ಅಭಿವ್ಯಕ್ತಿಯನ್ನು ಇಲ್ಲಿ ತೆಗೆದುಕೊಂಡರೆ ನಾನು ಅದನ್ನು ಸರಿಯಾಗಿ ಸಂಯೋಜಿಸಲು ಮಾತ್ರ ಬಯಸುವುದಿಲ್ಲ ಆದ್ದರಿಂದ ನಾನು ಇದರ ಮೇಲೆ ಅವಿಭಾಜ್ಯ ಮಾಡಲು ಬಯಸಿದರೆ ಇದು ಏನು ಆಗುತ್ತದೆ ನನ್ನ ಇಜೆಡ್ ನಾಡಿ ಆಧಾರದ ಮೇಲೆ ವಿಸ್ತರಿಸಲಿದೆ ಎಂದು ನಾನು ಊಹಿಸುತ್ತಿದ್ದೇನೆ ಅಂದರೆ ಇಜೆಡ್ ಆ ಅಂಚಿನಲ್ಲಿ ಸ್ಥಿರವಾಗಿರುತ್ತದೆ ಆದ್ದರಿಂದ ಈ ಅವಿಭಾಜ್ಯದಲ್ಲಿ ಏನು ಉಳಿಯುತ್ತದೆ ಅಂಚು ಇದು ± jω0Ezl ಸರಿ ನಾನು ಇದನ್ನು ಬಳಸಿದರೆ ನನ್ನ ಪ್ರಕಾರ ಹೀರಿಕೊಳ್ಳುವ ಗಡಿ ಸ್ಥಿತಿಯನ್ನು ಗಡಿಯ ಅವಿಭಾಜ್ಯದಿಂದ ಬದಲಾಯಿಸಲು ನಾನು ಹೇಳುತ್ತಿರುವುದು ಇದು ಈಗ ನಾನು ಏನು ಮಾಡಿದ್ದೇನೆಂದರೆ ನನ್ನ ಈ ಎಫ್ಇಎಂ ಸಮೀಕರಣವು ಇಲ್ಲಿ ಸಮೀಕರಣ 3 ಆಗಿದೆ ಎಫ್ಇಎಂ ಎಡಭಾಗದ ಸಂಪೂರ್ಣ ಯಂತ್ರೋಪಕರಣಗಳಾಗಿವೆ ಇದು ನನಗೆ ವಿರಳವಾದ ಮ್ಯಾಟ್ರಿಕ್ಸ್ ನ ಖಾತರಿ ನೀಡಲಿದೆ ಮತ್ತು ಬಲಭಾಗದ ಪದವನ್ನು ನಾನು ಈಗ ಇಜೆಡ್ ವಿಷಯದಲ್ಲಿ ಬದಲಾಯಿಸುತ್ತಿದ್ದೇನೆ ಈಗ ನೀವು ನನ್ನನ್ನು ಕೇಳಬಹುದು ಇದನ್ನು ಮೊದಲೇ ಮಾಡಬಹುದಿತ್ತಲ್ಲವೇ ಎಂದು ಇಲ್ಲಿಯವರೆಗೆ ನಾನು ಗಡಿ ಅವಿಭಾಜ್ಯ ವಿಧಾನಗಳನ್ನು ಆಹ್ವಾನಿಸಿಲ್ಲ ನಾನು ಮಾಡಿದ್ದು ಈ ಪದವು ಇ ನಿಂದ ಬದಲಾಯಿಸಲ್ಪಡಬಹುದು ಎಂದು ಹೇಳುವ ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ಗುರುತಿಸುವುದು ನಾನು ಇದನ್ನು ಮೊದಲೇ ಏಕೆ ಮಾಡಲಿಲ್ಲ ನನ್ನ ಪ್ರಕಾರ ಮ್ಯಾಕ್ಸ್ವೆಲ್ನ ಸಮೀಕರಣಗಳು ಯಾವುದೇ ಅಂದಾಜುಗಳನ್ನು ಲೆಕ್ಕಿಸದೆ ಇದನ್ನು ಒಂದೇ ರೀತಿ ಮಾಡುತ್ತದೆ ಇದನ್ನು ಮಾಡುವುದರ ಮೂಲಕ ಇಲ್ಲಿ ಸಮಸ್ಯೆ ಏನು ನಾನು ಮತ್ತೊಂದು ತಿಳಿಯದ ವೇರಿಯಬಲ್ ಅನ್ನು ಸೇರಿಸುತ್ತಿದ್ದೇನೆ ಮತ್ತು ಘಟಿಸಿದ ಕ್ಷೇತ್ರದ ಮಾಹಿತಿ ತಿಳಿದಿಲ್ಲ ನಾನು ಸಹಾಯಕವಾಗದ ನಿಜವಾದ ಸಮೀಕರಣದ ಗುಂಪನ್ನು ಮಾಡುತ್ತೇನೆ ಆದರೆ ನಮಗೆ ಹೆಚ್ಚುವರಿ ಮಾಹಿತಿಯನ್ನು ಗಡಿ ಅವಿಭಾಜ್ಯ ಭಾಗ ನೀಡಲಿದೆ ಎಂಬುದು ಇಲ್ಲಿ ಸರಿ ಇದು ಹಂತ 1 ರ ಪ್ರಕಾರವಾಗಿದೆ ಮೊದಲು ನಾವು ಬೌಂಡರಿ ಷರತ್ತಿನ ಪದ ಅನ್ನು ಬದಲಾಯಿಸುತ್ತೇವೆ ಮತ್ತು ಇಲ್ಲಿ ಇ z ಪಡೆಯುವುದನ್ನು ನಾವು ಗಮನಿಸುತ್ತೇವೆ ನಾವು ಮುಂದೆ ಸಮೀಕರಣ 5 ಅನ್ನು ತೆಗೆದುಕೊಂಡರೆ ಎಷ್ಟು ಅಸ್ಥಿರಗಳಲ್ಲಿ ಎಷ್ಟು ಸಮೀಕರಣಗಳನ್ನು ನಾನು ಪಡೆಯುತ್ತೇನೆ ನಾನು ಕೇವಲ 5ನೆಯ ಸಮೀಕರಣವನ್ನು ತೆಗೆದುಕೊಂಡರೆ ಗಡಿಯಲ್ಲಿ ಎಷ್ಟು ಅಂಚುಗಳಿವೆ ಎಂದು ತಿಳಿದಿದೆಯೆ ಗಡಿಯಲ್ಲಿ ಎಂ ಅಂಚುಗಳು ಎಷ್ಟು ಅಪರಿಚಿತಗಳು ಇವೆ m m ಈಗ ಪ್ರತಿ ಗಡಿ ಅಂಚು ಅಜ್ಞಾತ ಇಜ್ ಮತ್ತು ಅಜ್ಞಾತ ⃗H ಟ್ಯಾನ್ ಹೊಂದಿದೆ ನಿಮಗೆ 2 ಎಂ ತಿಳಿದಿಲ್ಲ ಆದ್ದರಿಂದ ನೀವು ಗಡಿಯಲ್ಲಿ ಎಷ್ಟು ಅಂಕಗಳನ್ನು ಪರೀಕ್ಷಿಸುತ್ತಿದ್ದೀರಿ ಸಮೀಕರಣ 5 ಅನ್ನು ಜಾರಿಗೊಳಿಸುತ್ತಿರುವಿರಾ ಹೌದು ಆದ್ದರಿಂದ n ಎಂಬುದು ಆಂತರಿಕ ಅಂಚುಗಳ ಸಂಖ್ಯೆ ನೀವು ಯೋಜನೆಯ ತ್ರಿಕೋನವನ್ನು ಹೊಂದಿದ್ದೀರಿ ಮತ್ತು H ಒಳಭಾಗದಲ್ಲಿ ಅಥವಾ ಗಡಿಯಲ್ಲಿರಬಹುದು ಆದ್ದರಿಂದ n ಎಂಬುದು ಆಂತರಿಕ m ಎಂಬುದು ಗಡಿ ಆಗಿದೆ ಅದಕ್ಕಾಗಿಯೇ ನನ್ನ ಮ್ಯಾಟ್ರಿಕ್ಸ್ ಗಾತ್ರವು n m × n m ಆಗಿತ್ತು ಹೌದು ನಿಖರವಾಗಿ ಹೌದು ಇಲ್ಲಿ 2 ಎಂ ಅಪರಿಚಿತಗಳು ಆದರೆ ನಾನು ಕೇವಲ 5 ಸಮೀಕರಣವನ್ನು ತೆಗೆದುಕೊಂಡರೆ ಎಷ್ಟು ಸಮೀಕರಣಗಳನ್ನು ಪಡೆಯುತ್ತೇನೆ m ಸಮೀಕರಣಗಳು ಏಕೆಂದರೆ ನಾನು ಪ್ರತಿಯೊಂದರ ಮಧ್ಯದಲ್ಲಿ m ಅಂಚುಗಳಿವೆ ಈ ಭಾಗವನ್ನು ಜಾರಿಗೊಳಿಸಲಾಗುವುದು ನಾನು m ಸಮೀಕರಣಗಳನ್ನು ಹೊಂದಿದ್ದೇನೆ ಅದಕ್ಕಾಗಿಯೇ ನಾನು 5 ಸಮೀಕರಣವನ್ನು ಏಕಾಂಗಿಯಾಗಿ ಬಳಸಿದರೆ ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ ನಾನು ಮತ್ತೊಂದು ಎಂ ಅನ್ನು ಸಮೀಕರಣ 6 ರಿಂದ ಸೇರಿಸಿದರೆ 2m × 2m ಸಮೀಕರಣದ ವ್ಯವಸ್ಥೆ ಅನ್ನು ಪರಿಹರಿಸಬಹುದು ಆದರೆ ನಾನು ಇಲ್ಲಿ ನಿಲ್ಲಿಸುತ್ತೇನೆ ಈಗ ನಾವು ಇದನ್ನು ಒಟ್ಟಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ